ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ನಮ್ಮ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಫೋಕಲ್ ಅಂಟಿಕೊಳ್ಳುವಿಕೆಯ ಚರ್ಚೆಯನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಜೀವಕೋಶದ ರಚನೆ ಅದರ ಚಲನಶೀಲತೆ ಮತ್ತು ಬಲದ ಪರಿಶ್ರಮವನ್ನು ನಿಯಂತ್ರಿಸಲು ಅಗತ್ಯವಿರುವ ಸೈಟೋಸ್ಕೆಲಿಟನ್ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಆಕ್ಟಿನ್ ಮೈಕ್ರೊಟ್ಯೂಬ್ಯೂಲ್ ಗಳು ಮತ್ತು ಮಧ್ಯಂತರ ತಂತುಗಳಂತಹ ಮೂರು ವಿಭಿನ್ನ ತಂತು ವ್ಯವಸ್ಥೆಗಳನ್ನು ನಾವು ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಈ ಮೂರು ಸೈಟೋಸ್ಕೆಲಿಟನ್ ಗಳು ಜೀವಕೋಶದ ಯಾಂತ್ರಿಕ ನಡವಳಿಕೆಯನ್ನು ಒಟ್ಟಾಗಿ ನಿರ್ದೇಶಿಸುತ್ತವೆ ಮತ್ತು ನಾನು ಆಕ್ಟಿನ್ ಮತ್ತು ಅದರ ಪಾಲಿಮರೀಕರಣದ ಡೈನಾಮಿಕ್ಸ್ ಅನ್ನು ಚರ್ಚಿಸಲು ಪ್ರಾರಂಭಿಸಿದೆ ನಮ್ಮಲ್ಲಿ ಆಕ್ಟಿನ್ ನ ಎರಡು ಧ್ರುವಗಳಿವೆ ಜಿ ಆಕ್ಟಿನ್ ಮತ್ತು ಎಫ್ ಆಕ್ಟಿನ್ ಎಫ್ ಆಕ್ಟಿನ್ ತಂತುಗಳು ಜಿ ಆಕ್ಟಿನ್ ನ ಪಾಲಿಮರೀಕರಣದಿಂದ ರೂಪುಗೊಳ್ಳುತ್ತವೆ ಮತ್ತು ವಾಸ್ತವವಾಗಿ ನಿರ್ಧರಿಸಲಾದ ತಂತುಗಳನ್ನು ರೂಪಿಸುವ ಸಾಮರ್ಥ್ಯವನ್ನು ಜಿ ಆಕ್ಟಿನ್ ಸಾಂದ್ರತೆಯಿಂದ ನಿರ್ದೇಶಿಸಲಾಗುತ್ತದೆ ನಿರ್ಣಾಯಕ ಸಾಂದ್ರತೆಯ ಕೆಳಗೆ ಯಾವುದೇ ತಂತುಗಳು ಇರುವುದಿಲ್ಲ ಆದ್ದರಿಂದ ಸಿಸಿ ಎನ್ನುವುದು ತಂತುಗಳು ರೂಪುಗೊಳ್ಳುವ ನಿರ್ಣಾಯಕ ಸಾಂದ್ರತೆಯಾಗಿದೆ ಮತ್ತು ಸಿಸಿ ಶೂನ್ಯ ದಶಮಾಂಶ ಒಂದು ಮೈಕ್ರೊ ಮೋಲಾರ್ ಕ್ರಮದಲ್ಲಿದೆ ಎಂದು ಅಂದಾಜಿಸಲಾಗಿದೆ ಆದಾಗ್ಯೂ ಎಚ್ಚರಿಕೆಯಿಂದ ಮಾಡಿದ ಪ್ರಯೋಗಗಳು ಈ ಆಕ್ಟಿನ್ ತಂತುಗಳು ಧ್ರುವೀಕರಣಗೊಳ್ಳುತ್ತವೆ ಎಂದು ತೋರಿಸಿದೆ ಎಫ್ ಆಕ್ಟಿನ್ ತಂತುಗಳನ್ನು ಧ್ರುವೀಕರಿಸಲಾಗಿದೆ ಅದರ ಅರ್ಥವೇನು ನೀವು ತಂತು ಹೊಂದಿದ್ದರೆ ಅದು ಒಂದು ದಿಕ್ಕಿನಲ್ಲಿ ಚಲಿಸುವ ಹೆಚ್ಚಿನ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಮತ್ತು ಅದು ಹೇಗೆ ಸಾಧ್ಯವಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಪ್ರಯೋಗಗಳಿಂದ ಕಂಡುಹಿಡಿದ ಸಂಗತಿಯೆಂದರೆ ನೀವು ಅಸ್ತಿತ್ವದಲ್ಲಿರುವ ತಂತು ಹೊಂದಿದ್ದರೆ ಮತ್ತು ನಾನು ತಂತುಗಳ ಒಂದು ತುದಿಯನ್ನು ನಿರ್ಬಂಧಿಸುತ್ತೇನೆ ಎಂದು ಹೇಳೋಣ ಮತ್ತು ಈ ತುದಿಯು ಯಾವ ನಿರ್ಣಾಯಕ ಸಾಂದ್ರತೆಯಲ್ಲಿ ಬೆಳೆಯುತ್ತದೆ ಎಂದು ನಾನು ನೋಡುತ್ತೇನೆ ಕೊನೆಯಲ್ಲಿ ಕಂಡುಬಂದಿರುವುದು ಏನೆಂದರೆ ಅದು ಸಾಮಾನ್ಯವಾಗಿ ವೇಗವಾಗಿ ಬೆಳೆಯುತ್ತದೆ ಇದು ಪ್ಲಸ್ ಎಂಡ್ ಅಥವಾ ಬಾರ್ಬೆಡ್ ಎಂಡ್ ತರಹ ಮತ್ತು ಈ ನಿರ್ಣಾಯಕ ಸಾಂದ್ರತೆಯು ಶೂನ್ಯ ದಶಮಾಂಶ ಒಂದು ಮೈಕ್ರೊ ಮೋಲಾರ್ ಆಗಿದೆ ಆದರೆ ಇನ್ನೊಂದು ತುದಿಗೆ ನಾನು ಇದೇ ರೀತಿ ಒಂದು ಪ್ರಯೋಗವನ್ನು ಕ್ಯಾಪಿಂಗ್ ಪ್ರೋಟೀನ್ ನೊಂದಿಗೆ ನಾನು ಬಾರ್ಬೆಡ್ ಎಂಡ್ ಅನ್ನು ನಿರ್ಬಂಧಿಸಿ ಮಾಡಿರುವಂಥದ್ದು ನೀವು ಸಾಮಾನ್ಯವಾಗಿ ಕ್ಯಾಪಿಂಗ್ ಪ್ರೋಟೀನ್ ಅನ್ನು ಬಳಸುತ್ತೀರಿ ಮತ್ತು ಇದು ಯಾವ ವೇಗದಲ್ಲಿ ಬೆಳೆಯುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ ಇದು ಮೈನಸ್ ಎಂಡ್ ಗಾಗಿ ಮತ್ತು ಸಿಸಿ ಶೂನ್ಯ ದಶಮಾಂಶ ಆರು ಮೈಕ್ರೋ ಮೋಲಾರ್ ಎಂದು ನಿಮಗೆ ತಿರುಗುತ್ತದೆ ಇಲ್ಲಿ ಎರಡು ತುದಿಗಳಿವೆ ಎಂದು ಹೇಳೋಣ ಆದ್ದರಿಂದ ಜಿ ಆಕ್ಟಿನ್ ಸಾಂದ್ರತೆಯು ಎಷ್ಟು ಎಂದು ಅರಿಯುವ ಅಗತ್ಯವಿದೆ ಮೈನಸ್ ಎಂಡ್ ಬೆಳೆಯಲು ಪ್ಲಸ್ ಎಂಡ್ ಗಿಂತ ಆರು ಪಟ್ಟು ಹೆಚ್ಚು ಅಗತ್ಯವಿರುತ್ತದೆ ಆದ್ದರಿಂದ ತಂತು ಪ್ಲಸ್ ಎಂಡ್ ನಲ್ಲಿ ಬೆಳೆಯಲು ಶೂನ್ಯ ದಶಮಾಂಶ ಒಂದು ಮೈಕ್ರೊ ಮೋಲಾರ್ ನ ನಿರ್ಣಾಯಕ ಸಾಂದ್ರತೆಯ ಅಗತ್ಯವಿರುತ್ತದೆ ಮತ್ತು ತಂತು ಮೈನಸ್ ಎಂಡ್ ನಲ್ಲಿ ಬೆಳೆಯಲು ಶೂನ್ಯ ದಶಮಾಂಶ ಆರು ಮೈಕ್ರೊಮೀಟರ್ ಅಗತ್ಯವಿರುತ್ತದೆ ಹೀಗಾಗಿ ನಿಮಗೆ ಆರು ಪಟ್ಟು ಹೆಚ್ಚಿನ ಸಾಂದ್ರತೆಯ ಅಗತ್ಯವಿರುತ್ತದೆ ಸಾಂದ್ರತೆಯ ಈ ಮೌಲ್ಯವು ಶೂನ್ಯ ದಶಮಾಂಶ ಒಂದು ಮೈಕ್ರೊ ಮೋಲಾರ್ ಮತ್ತು ಈ ಮೌಲ್ಯವು ಶೂನ್ಯ ದಶಮಾಂಶ ಆರು ಮೈಕ್ರೋ ಮೋಲಾರ್ ಆಗಿದೆ ಎಂದು ಹೇಳಿದರೆ ಏನಾಗುತ್ತದೆ ಎಂದು ಕಂಡುಹಿಡಿಯಲು ಪ್ರಯತ್ನಿಸೋಣ ನೀವು ತಂತು ಹೊಂದಿದ್ದರೆ ಮತ್ತು ಈ ಎರಡು ಶ್ರೇಣಿಗಳ ನಡುವೆ ಇರುವ ಮೊನೊಮರ್ ಸಾಂದ್ರತೆಯಲ್ಲಿ ನೀವು ಕಾರ್ಯನಿರ್ವಹಿಸುತ್ತಿದ್ದರೆ ಏನಾಗಬಹುದು ನೀವು ಅಸ್ತಿತ್ವದಲ್ಲಿರುವ ತಂತು ಹೊಂದಿದ್ದೀರಿ ಮತ್ತು ನಿಮ್ಮ ಮೊನೊಮರ್ ಗಳಲ್ಲಿ ಒಂದನ್ನು ನೀವು ಕೆಂಪು ಎಂದು ಟ್ಯಾಗ್ ಮಾಡಿದ್ದೀರಿ ಎಂದು ಹೇಳೋಣ ಈ ಮಾನೋಮರ್ ಅನ್ನು ತಂತುಗೆ ಸೇರಿಸಲಾಗುತ್ತದೆ ಏಕೆಂದರೆ ಈ ಸಾಂದ್ರತೆಯಲ್ಲಿ ತಂತು ಮೈನಸ್ ಎಂಡ್ ಗೆ ಹೋಲಿಸಿದರೆ ಪ್ಲಸ್ ಎಂಡ್ ನಲ್ಲಿ ಹೆಚ್ಚು ವೇಗವಾಗಿ ಬೆಳೆಯುತ್ತದೆ ನೀವು ಅದನ್ನು ಸಮಯದ ಕಾರ್ಯವೆಂದು ಟ್ರ್ಯಾಕ್ ಮಾಡಿದರೆ ಮತ್ತು ಕೆಲವು ಸಮಯದಲ್ಲಿ ತಂತು ಕೆಂಪು ಮೊನೊಮರ್ ಇಲ್ಲಿದೆ ಮತ್ತು ಸಮಯ ಕಳೆದಂತೆ ಅದು ಹಿಂದಕ್ಕೆ ಮತ್ತು ಹಿಂದಕ್ಕೆ ತಳ್ಳಲ್ಪಡುತ್ತದೆ ಮತ್ತು ಅಂತಿಮವಾಗಿ ಒಂದು ಸಮಯದಲ್ಲಿ ಅದು ಕೊನೆಯ ತುದಿಯಿಂದ ಹೊರಬರುತ್ತದೆ ಈ ಚಟುವಟಿಕೆಯಲ್ಲಿ ಮುಂಭಾಗದಲ್ಲಿ ಏನನ್ನಾದರೂ ಸೇರಿಸಲಾಗಿ ಮತ್ತು ಅದು ಮೈನಸ್ ಎಂಡ್ ಯಿಂದ ತಲುಪುತ್ತದೆ ಇದನ್ನು ಟ್ರೆಡ್ಮಿಲ್ಲಿಂಗ್ ಎಂದು ಕರೆಯಲಾಗುತ್ತದೆ ಆಕ್ಟಿನ್ ನ ಹಲವು ಆಸಕ್ತಿದಾಯಕ ಅಂಶಗಳಿವೆ ಇದನ್ನು ಗಮನಿಸಿರುವ ಮತ್ತು ಪ್ರದರ್ಶಿಸಿರುವ ಅಂಶ ಏನೆಂದರೆ ಎ ಆರ್ ಪಿ 23 ಎಂಬ ಪ್ರೋಟೀನ್ ನ ಉಪಸ್ಥಿತಿಯಲ್ಲಿ ನೀವು ಅಸ್ತಿತ್ವದಲ್ಲಿರುವ ಆಕ್ಟಿನ್ ತಂತು ಹೊಂದಿದ್ದೀರಿ ಎಂದು ಹೇಳೋಣ ಇದು ಎ ಆರ್ ಪಿ 23 ಎಂದು ಹೇಳೋಣ ಅಲ್ಲಿ ಒಂದು ಕವಲು ಜಾಲ ರಚನೆಯಾಗುತ್ತದೆ ಮತ್ತು ಈ ಕೋನವು ಎಪ್ಪತ್ತು ಡಿಗ್ರಿ ಆಗಿರುತ್ತದೆ ಇದರ ಪರಿಣಾಮವಾಗಿ ಎ ಆರ್ ಪಿ 23 ಮತ್ತು ಜಿ ಆಕ್ಟಿನ್ ಉಪಸ್ಥಿತಿಯಲ್ಲಿ ಒಂದೇ ತಂತುಗಳಿಂದ ನೀವು ಈ ರೀತಿಯ ನೆಟ್ವರ್ಕ್ ಅನ್ನು ರಚಿಸಬಹುದು ಇದು ವಿಸ್ತಾರವಾಗಿದೆ ಕವಲೊಡೆಯುವಿಕೆಯ ಪರಿಣಾಮವಾಗಿ ನೆಟ್ವರ್ಕ್ ವಿಸ್ತರಿಸುತ್ತದೆ ನೀವು ತೆಳುವಾದ ಮೆಂಬರೇನ್ ಯನ್ನು ಹೊಂದಿದ್ದೀರಿ ಮತ್ತು ನೀವು ಸಣ್ಣ ತಂತುಗಳೊಂದಿಗೆ ಪ್ರಾರಂಭಿಸಿ ಮತ್ತು ಸಾಕಷ್ಟು ಚುಕ್ಕೆಗಳನ್ನು ಹೊಂದಿರುವಿರಿ ಎಂದು ಊಹಿಸಿರಿ ಇವು ಜಿ ಆಕ್ಟಿನ್ ಮೊನೊಮರ್ಗಳು ಇದು ಜಿ ಆಕ್ಟಿನ್ ಮತ್ತು ಇದು ತಂತು ನಮ್ಮಲ್ಲಿ ಎ ಆರ್ ಪಿ 23 ಇದ್ದರೆ ಸ್ವಲ್ಪ ಸಮಯದ ನಂತರ ಈ ತಂತುಗಳು ರೂಪುಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ಅವು ಈ ಪೊರೆಯ ಮೇಲೆ ಬಲವನ್ನು ಬೀರಲು ಪ್ರಾರಂಭಿಸುತ್ತವೆ ಇದು ಕೋಶದ ಮೆಂಬರೇನ್ ಯಾಗಿರಬಹುದು ಮತ್ತು ಈ ತಂತು ಜಾಲದ ಬೆಳವಣಿಗೆಯು ಪೊರೆಯ ವಿರೂಪಕ್ಕೆ ಕಾರಣವಾಗುತ್ತದೆ ಅಥವಾ ಅದು ಪೊರೆಯನ್ನು ತಳ್ಳುತ್ತದೆ ಹೇಗಾದರೂ ಮೆಂಬರೇನ್ ಗಟ್ಟಿಯಾಗಿದ್ದರೆ ನೀವು ಮೆಂಬರೇನ್ ಹೊಂದುವ ಬದಲು ಕಟ್ಟುನಿಟ್ಟಾದ ಗಟ್ಟಿಯಾದ ಕೋಶದ ಹೊರಮೈಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವಿರಿ ಎಂದು ಹೇಳೋಣ ನಂತರ ನೀವು ಪಾಲಿಮರೀಕರಿಸಿದ ತಂತುಗಳನ್ನು ಹೊಂದಿರುತ್ತೀರಿ ನೀವು ಕಟ್ಟುನಿಟ್ಟಾದ ಸ್ಥಿರವಾದ ಕೋಶದ ಹೊರಮೈಯನ್ನು ಹೊಂದಿದ್ದರೆ ಮತ್ತು ನಿಮ್ಮ ಆಕ್ಟಿನ್ ನೆಟ್ವರ್ಕ್ ನ ಹಿಂಭಾಗವು ಲಂಗರು ಹಾಕಿರುತ್ತದೆ ನೀವು ಲಂಗರು ಹಾಕದಿದ್ದರೆ ಇಡೀ ನೆಟ್ವರ್ಕ್ ಹಿಂದಕ್ಕೆ ಹರಿಯುತ್ತದೆ ಆದಾಗ್ಯೂ ಹಿಂಭಾಗದ ತುದಿಯನ್ನು ಲಂಗರು ಹಾಕಲಾಗಿ ನಂತರ ನೆಟ್ವರ್ಕ್ ವಾಸ್ತವವಾಗಿ ಕೋಶದ ಹೊರಮೈಯ ಮೇಲೆ ತಳ್ಳುವ ಬಲವನ್ನು ಬೀರುತ್ತದೆ ಆಕ್ಟಿನ್ ನೆಟ್ವರ್ಕ್ ನಿಂದ ಪ್ರಯೋಗಿಸಬಹುದಾದ ಗರಿಷ್ಠ ಶಕ್ತಿ ಯಾವುದು ಎಂದು ಕಂಡುಹಿಡಿಯುವುದು ಅತ್ಯಂತ ಆಸಕ್ತಿದಾಯಕ ಅಂಶವಾಗಿದೆ ನಮ್ಮ ಮುಂದೆ ಬರುವ ಇತರ ಪ್ರಶ್ನೆಯು ಆಕ್ಟಿನ್ ನೆಟ್ವರ್ಕ್ ಗೆ ಬಲ ವೇಗ ಸಂಬಂಧದ ಸ್ವರೂಪವೇನು ಈ ಕೋಶದ ಹೊರಮೈಯನ್ನು ನಿರ್ಬಂಧಿಸದಿದ್ದರೆ ಪಾಲಿಮರೀಕರಣ ಬಲವು ಈ ಕೋಶದ ಹೊರಮೈಯನ್ನು ಈ ದಿಕ್ಕಿನಲ್ಲಿ ತಳ್ಳುತ್ತಲೇ ಇರುತ್ತದೆ ಹೇಗಾದರೂ ನೀವು ನಿಜವಾಗಿಯೂ ಈ ಕೋಶದ ಹೊರಮೈಯನ್ನು ನಿರ್ದಿಷ್ಟ ಬಲ ಎಫ್ ಇಂದ ನಿರ್ಬಂಧಿಸಿದ್ದಿರಿ ಎಂದು ಕಲ್ಪಿಸಿಕೊಳ್ಳಿ ಪಾಲಿಮರೀಕರಣದ ಪರಿಣಾಮವಾಗಿ ಉತ್ಪತ್ತಿಯಾಗುವ ಬಲವು ಈ ಬಲಕ್ಕಿಂತ ಕಡಿಮೆಯಿದ್ದರೆ ಬಹುಶಃ ಕೋಶದ ಹೊರಮೈಯು ಅದರ ಸ್ಥಾನದಲ್ಲಿ ಸ್ಥಿರವಾಗಿರುತ್ತದೆ ಆದಾಗ್ಯೂ ಈ ಎಫ್ ಗಿಂತ ಬಲವು ಹೆಚ್ಚಾಗಿದ್ದರೆ ಕೋಶದ ಹೊರಮೈ ಚಲಿಸುತ್ತದೆ ಅದರ ಪರಿಣಾಮವಾಗಿ ಕೋಶದ ಹೊರಮೈಯು ಎಫ್ ಬಲದಿಂದ ನಿರ್ಬಂಧಿಸಲ್ಪಟ್ಟಿದ್ದರೆ ಮತ್ತು ಆಕ್ಟಿನ್ ನೆಟ್ವರ್ಕ್ ಪಾಲಿಮರೀಕರಣಕ್ಕೆ ಒಳಪಟ್ಟಾಗ ಕೋಶದ ಹೊರಮೈಯು ಯಾವ ವೇಗದಲ್ಲಿ ಚಲಿಸುತ್ತದೆ ಎಂಬುದನ್ನು ನೀವು ಟ್ರ್ಯಾಕ್ ಮಾಡಬಹುದು ಈ ಎರಡು ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಎರಡು ವಿಧಾನಗಳನ್ನು ತೋರಿಸಲಿದ್ದೇನೆ ಒಂದು ಪ್ರಾಯೋಗಿಕ ವಿಧಾನ ಮತ್ತು ಇನ್ನೊಂದು ಕಂಪ್ಯೂಟೇಶನಲ್ ವಿಧಾನ ಪ್ರಾಯೋಗಿಕವಾಗಿ ಒಂದು ಕೋಶವಿದೆ ಎಂದು ಊಹಿಸಿಕೊಂಡರೆ ಮತ್ತು ನೀವು ಎಎಫ್ಎಂ ಕ್ಯಾಂಟಿಲಿವರ್ ಅನ್ನು ಹೊಂದಿಸುತ್ತೀರಿ ಎನ್ನೋಣ ನಮ್ಮ ಎಲ್ಲಾ ಪ್ರೋಟೀನ್ ತೆರೆದುಕೊಳ್ಳುವ ಪ್ರಯೋಗಗಳಲ್ಲಿ ಎಎಫ್ಎಂ ಅನ್ನು ಈ ದಿಕ್ಕಿನಲ್ಲಿ ಸರಿಸಲಾಗಿದೆ ಎಂದು ನಾನು ನಿಮಗೆ ಹೇಳಿದೆ ಆದರೆ ನಿಮ್ಮ ಎಎಫ್ಎಂ ಕ್ಯಾಂಟಿಲಿವರ್ ವಾಸ್ತವವಾಗಿ ಈ ರೀತಿಯ ಜ್ಯಾಮೆಟ್ರಿ ಯನ್ನು ಹೊಂದಿರುವ ಪ್ರಯೋಗವನ್ನು ವಿನ್ಯಾಸಗೊಳಿಸಲು ಸಾಧ್ಯವಿದೆ ಈ ನಿರ್ದಿಷ್ಟ ಪ್ರಯೋಗದಲ್ಲಿ ಈ ಜ್ಯಾಮೆಟ್ರಿಯ ಪ್ರಯೋಜನವೇನು ಕೋಶವು ಈ ದಿಕ್ಕಿನಲ್ಲಿ ವಲಸೆ ಹೋಗುವಾಗ ನೀವು ತುದಿಯ ವಿಚಲನವನ್ನು ಮಾನಿಟರ್ ಮಾಡಬಹುದು ಆದ್ದರಿಂದ ವಲಸೆಯನ್ನು ಆಕ್ಟಿನ್ ಪಾಲಿಮರೀಕರಣದಿಂದ ನಡೆಸಲಾಗುತ್ತದೆ ಕೋಶವು ಆರಂಭದಲ್ಲಿ ತುದಿಯನ್ನು ತಳ್ಳುವಂತೆಯೇ ಒಂದು ತುದಿಯನ್ನು ಇಲ್ಲಿ ಇರಿಸಿದರೆ ತುದಿ ವಿರೂಪಗೊಳ್ಳಲು ಪ್ರಾರಂಭಿಸುತ್ತದೆ ಆದರೆ ಒಂದು ನಿರ್ದಿಷ್ಟ ವಿಚಲನವನ್ನು ಮೀರಿ ತುದಿ ಕೋಶದ ಮೇಲೆ ಪ್ರತಿರೋಧಕ ಬಲವನ್ನು ಬೀರಲು ಪ್ರಯತ್ನಿಸುತ್ತದೆ ಅಂದರೆ ಕೋಶವು ಹೆಚ್ಚು ಹೆಚ್ಚು ಬಲಕ್ಕೆ ಒಳಗೊಳ್ಳುತ್ತದೆ ಸ್ಥಳಾಂತರವನ್ನು ಸಮಯದ ಕಾರ್ಯವೆಂದು ನೀವು ಟ್ರ್ಯಾಕ್ ಮಾಡಬಹುದು ಮತ್ತು ಸಮಯದ ಕಾರ್ಯವಾಗಿ ನಾನು ತುದಿ ಅಥವಾ ಸ್ಥಳಾಂತರದ ವಿಚಲನವನ್ನು ಟ್ರ್ಯಾಕ್ ಮಾಡಿದರೆ ನೀವು ಪಡೆಯುವುದು ವಕ್ರರೇಖೆಯಾಗಿರುತ್ತದೆ ಆದ್ದರಿಂದ ಇಲ್ಲಿಂದ ನೀವು ನೋಡುವುದೇನೆಂದರೆ ಸಮಯ ಕಳೆದಂತೆ ಕೋಶವು ತಳ್ಳುವುದನ್ನು ಮುಂದುವರಿಸುತ್ತದೆ ಅದು ವಿಚಲನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮತ್ತು ಒಂದು ನಿರ್ದಿಷ್ಟ ಬಲವನ್ನು ತಲುಪಿದ ನಂತರ ಕೋಶವು ತುದಿಯನ್ನು ತಳ್ಳಲು ಸಾಧ್ಯವಿಲ್ಲ ಇದರ ಪರಿಣಾಮವಾಗಿ ವಿಶಿಷ್ಟ ಘರ್ಷಣೆ ಪ್ಲಾಟೂಯ್ಸ್ ಅಂದರೆ ಕೋಶವು ತಳ್ಳುವುದನ್ನು ನಿಲ್ಲಿಸುತ್ತದೆ ಆದ್ದರಿಂದ ಇಲ್ಲಿಂದ ನೀವು ಈ ಕರ್ವ್ ಅನ್ನು ಬಲಕ್ಕೆ ವಿರುದ್ಧವಾಗಿ ವೇಗಕ್ಕೆ ಪರಿವರ್ತಿಸಬಹುದು ವೇಗವು ಈ ವಕ್ರರೇಖೆಯ ಇಳಿಜಾರು ಮತ್ತು ಬಲವು ಕೆ ಬಾರಿ ಡಿ ಆಗಿದೆ ನಂತರ ನೀವು ಅದನ್ನು ಬಲ ವೇಗದ ಕರ್ವ್ ಆಗಿ ಪರಿವರ್ತಿಸಬಹುದು ಈ ಕರ್ವ್ ಈ ರೀತಿ ಕಾಣಿಸಬಹುದು ಪ್ರಾಯೋಗಿಕವಾಗಿ ಹಲವಾರು ಸಂಶೋಧಕರು ಇದನ್ನು ಕಾನ್ಕೇವ್ ಫೋರ್ಸ್ ವೇಗ ಸಂಬಂಧವನ್ನು ಹೊಂದಿರಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಪ್ರಮಾಣದ ಮೇಲೆ ಕೋಶವು ಸ್ಥಿರ ವೇಗದಲ್ಲಿ ವಲಸೆ ಹೋಗಬಹುದು ಆದರೆ ಒಂದು ನಿರ್ದಿಷ್ಟ ಕಡಿತವನ್ನು ಮೀರಿ ವೇಗವು ಗಮನಾರ್ಹವಾಗಿ ಇಳಿಯುತ್ತದೆ ಫೈಬ್ರೊಬ್ಲಾಸ್ಟ್ ನ ಈ ಕಡಿತವು ಶೂನ್ಯ ದಶಮಾಂಶ ನಾಲ್ಕು ನ್ಯಾನೊ ನ್ಯೂಟನ್ ಗಳ ಕ್ರಮದಲ್ಲಿದೆ ಕೋಶವು ಸ್ಥಿರ ವೇಗದಲ್ಲಿ ಸ್ಥಳಾಂತರಗೊಳ್ಳುವ ಗರಿಷ್ಠ ಶಕ್ತಿಯಾಗಿದೆ ಆದರೆ ಈ ರೀತಿ ಇಂಜಿನಿಯರಿಂಗ್ ಸೆಟಪ್ ಮಾಡೋದು ಕಷ್ಟ ನೀವು ಅಸ್ತಿತ್ವದಲ್ಲಿರುವ ಅಥವಾ ವಾಣಿಜ್ಯಿಕವಾಗಿ ಲಭ್ಯವಿರುವ ಎಎಫ್ಎಂ ಅನ್ನು ಬಳಸಲಾಗುವುದಿಲ್ಲ ಆದರೆ ಈ ಅಳತೆಗಳನ್ನು ಮಾಡಲು ನಿಮ್ಮ ಸ್ವಂತ ಸಾಧನವನ್ನು ನೀವು ವಿನ್ಯಾಸಗೊಳಿಸ ಬೇಕಾಗುತ್ತೆ ಅಷ್ಟೇ ಹೀಗಾಗಿ ಸಿಮ್ಯುಲೇಶನ್ ಪರ್ಯಾಯ ಮಾರ್ಗಗಳಲ್ಲಿ ಒಂದಾಗಿದೆ ಸಮಯ ಗಮನಿಸಿ 1403 ಆದ್ದರಿಂದ ನಾನು ಬಲ ವೇಗ ಎಫ್ ವಿ ವಕ್ರಾಕೃತಿಗಳನ್ನು ಅನುಕರಿಸಲು ಬಯಸುತ್ತೇನೆ ಮತ್ತು ಯಾವ ಸಂದರ್ಭಗಳಲ್ಲಿ ನೀವು ಕಾನ್ವೆಕ್ಸ್ ಎಫ್ ವಿ ವಕ್ರಾಕೃತಿಗಳು ಮತ್ತು ಕಾನ್ಕೇವ್ ಎಫ್ ವಿ ವಕ್ರಾಕೃತಿಗಳನ್ನು ಪಡೆಯುತ್ತೀರಿ ಎಂದು ಉತ್ತರಿಸಲು ಬಯಸುತ್ತೇನೆ ಮಾಂಟೆ ಕಾರ್ಲೊ ಸಿಮ್ಯುಲೇಶನ್ ಗಳನ್ನು ಬಳಸುವ ಒಂದು ವಿಧಾನವನ್ನು ನಾನು ವಿವರಿಸುತ್ತೇನೆ ಮಾಂಟೆ ಕಾರ್ಲೊ ಸಿಮ್ಯುಲೇಶನ್ ಅನ್ನು ನೀವು ಹೇಗೆ ಬಳಸುತ್ತೀರಿ ಇದನ್ನು ಹಂತ ಹಂತವಾಗಿ ಅರ್ಥಮಾಡಿಕೊಳ್ಳೋಣ ಆಕ್ಟಿನ್ ಪಾಲಿಮರೀಕರಣ ಆಕ್ಟಿನ್ ಡಿಪಾಲಿಮರೀಕರಣ ಆಕ್ಟಿನ್ ಕವಲೊಡೆಯುವಿಕೆಯ ಪರಿಣಾಮವನ್ನು ನಾನು ಬರೆಯಲು ಬಯಸುವದನ್ನು ಸಿಮ್ಯುಲೇಶನ್ ನ ಭಾಗವಾಗಿ ಕಲ್ಪಿಸಿಕೊಳ್ಳಿ ಅಂತಹ ಮಾದರಿಯನ್ನು ಹೇಗೆ ಹೊಂದಿಸಬಹುದು ಎಂಬುದನ್ನು ನಾನು ಇಲ್ಲಿ ಬರೆಯುತ್ತೇನೆ ನೀವು ಒಂದು ನಿರ್ದಿಷ್ಟ ಉದ್ದದ ಆಕ್ಟಿನ್ ತಂತಿನಿಂದ ಪ್ರಾರಂಭಿಸುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ಈ ಸಂದರ್ಭದಲ್ಲಿ ಮೂರು ಮೊನೊಮರ್ ಗಳ ತಂತುಗಳ ಹಿಂಭಾಗವು ನಿರ್ಬಂಧಿತವಾಗಿದೆ ಅಂದರೆ ತಂತುಗಳು ಹಿಂದಕ್ಕೆ ಚಲಿಸಲು ಸಾಧ್ಯವಿಲ್ಲ ನೀವು ಜಿ ಆಕ್ಟಿನ್ ಸಾಂದ್ರತೆಯನ್ನು ಸೂಚಿಸಬಹುದು ಮತ್ತು ನಂತರ ಅನುಕರಿಸಬಹುದು ಆದ್ದರಿಂದ ಇಲ್ಲಿ ಏನಾಗಬಹುದು ಎಂಬುದಕ್ಕೆ ಮೂರು ಸಾಧ್ಯತೆಗಳಿವೆ ಈ ತಂತು ಬೆಳೆಯಬಹುದು ಎಂಬುದು ಒಂದು ಸಾಧ್ಯತೆಯಾಗಿದೆ ಎರಡನೆಯ ಸಾಧ್ಯತೆಯೆಂದರೆ ಈ ತಂತು ಕುಗ್ಗಬಹುದು ಇದು ಪಾಲಿಮರೀಕರಣವಾಗಿದ್ದು ಇದು ಡಿಪಾಲಿಮರೀಕರಣವನ್ನು ಸೂಚಿಸುತ್ತದೆ ಮತ್ತು ತಂತು ಸಾಕಷ್ಟು ಉದ್ದವಾಗಿದ್ದರೆ ನೀವು ಒಂದು ತಂತು ಎಪ್ಪತ್ತು ಡಿಗ್ರಿ ಕೋನದಲ್ಲಿ ಪ್ರಾರಂಭವಾಗುವ ಮತ್ತೊಂದು ತಂತುವನ್ನು ಸೇರಿಸಬಹುದು ಆದ್ದರಿಂದ ಇದು ಕವಲೊಡೆಯುವ ಘಟನೆಯನ್ನು ಅನುಕರಿಸುತ್ತದೆ ಈಗ ಕವಲೊಡೆಯಲು ಎರಡು ನಿರ್ಬಂಧಗಳಿವೆ ತಂತು ತುಂಬಾ ಚಿಕ್ಕದಾಗಿದ್ದರೆ ಒಂದು ಕವಲು ರೂಪುಗೊಳ್ಳುವ ಸಾಧ್ಯತೆ ಕಡಿಮೆ ಎಂದು ಸಾಮಾನ್ಯವಾಗಿ ನಿರೀಕ್ಷಿಸುವುದುಂಟು ಸಿಮ್ಯುಲೇಶನ್ ನಲ್ಲಿ ನೀವು ಏನು ಮಾಡಬಹುದೆಂದರೆ ತಂತುವಿನ ಉದ್ದವು ಕೆಲವು ತಂತುಗಳ ಉದ್ದಕ್ಕಿಂತ ಕಡಿಮೆಯಿದ್ದರೆ ಡಿಬಿಆರ್ ಎಂದು ಹೇಳೋಣ ಅಸ್ತಿತ್ವದಲ್ಲಿರುವ ತಂತುಗಳಿಂದ ಹೊರಹೊಮ್ಮುವ ಒಂದು ಕವಲು ಇದು ಕನಿಷ್ಠ ಉದ್ದವಾಗಿದೆ ಎಂದು ನಾನು ಬರೆಯುತ್ತೇನೆ ಈ ತಂತುವಿನ ಉದ್ದ ಡಿಬಿಆರ್ ಆಗುವವರೆಗೆ ಹೊಸ ತಂತು ಈ ಅಸ್ತಿತ್ವದಲ್ಲಿರುವ ತಂತಿನಿಂದ ಕವಲೊಡೆಯಲು ಸಾಧ್ಯವಿಲ್ಲ ಒಮ್ಮೆ ನೀವು ಈ ತಂತು ಕವಲನ್ನು ಹೊಂದಿದ್ದರೆ ಇದು ಇಲ್ಲಿಂದ ಹೊಸ ತಂತುಗಳಾಗಿ ಪರಿಣಮಿಸುತ್ತದೆ ಇಲ್ಲಿಂದ ಸಂಭವಿಸುವ ಮತ್ತೊಂದು ಕವಲೊಡೆಯುವ ಘಟನೆಯನ್ನು ನೀವು ಹೊಂದಬಹುದು ನಂತರ ಈ ಡಿ ಅಂತರವು ಡಿಬಿಆರ್ ಗಿಂತ ಹೆಚ್ಚಿರಬೇಕು ಆದ್ದರಿಂದ ಡಿಬಿಆರ್ ಎರಡು ಕವಲೊಡೆಯುವ ಬಿಂದುಗಳ ನಡುವಿನ ಕನಿಷ್ಠ ಅಂತರವಾಗಿದೆ ಇದೆ ನೀವು ಹೊಂದಬಹುದಾಗಿರುವಂಥದ್ದು ಎರಡನೆಯ ವಿಷಯವೆಂದರೆ ಈ ನೆಟ್ವರ್ಕ್ ನ ಬೆಳವಣಿಗೆಯನ್ನು ಅನುಕರಿಸಲು ನೀವು ಬಯಸುತ್ತೀರಿ ಆದ್ದರಿಂದ ನೀವು ಈ ಪರಸ್ಪರ ಸಂಪರ್ಕಗೊಂಡಿರುವ ತಂತುಗಳನ್ನು ಹೊಂದಿದ್ದೀರಿ ಮತ್ತು ನಾನು ಈ ರೀತಿ ಬರೆದರೆ ಇಲ್ಲಿಗೆ ಮತ್ತೊಂದು ತಂತು ಹೊಂದಬಹುದು ಈ ಡಿ ಉದ್ದವು ಡಿಬಿಆರ್ ಗಿಂತ ದೊಡ್ಡದಾಗಿರಬೇಕು ಇನ್ನೊಂದು ವಿಷಯವೆಂದರೆ ನೀವು ಈ ಸ್ಥಾನದಿಂದ ಪ್ರಾರಂಭಿಸಿದರೆ ಮತ್ತು ಸಿಮ್ಯುಲೇಶನ್ ನ ಪ್ರಾರಂಭದಲ್ಲಿ ಗೋಡೆಯ ಸ್ಥಾನ ಏನು ಮತ್ತು ನೀವು ತಡೆಯುವ ಶಕ್ತಿ ಯಾವುದು ಕನಿಷ್ಠ ಮೂರು ಮೊನೊಮರ್ ಗಳೊಂದಿಗೆ ಪ್ರಾರಂಭಿಸಿದರೆ ಆರಂಭಿಕ ದೂರ ಡಿ ಡಬ್ಲ್ಯೂ ಅಥವಾ ಡಿ ಡಬ್ಲ್ಯೂ ಆಲ್ ಆಗಿದೆ ಎಂದುಕೊಳ್ಳೋಣ ತಂತು ಪಾಲಿಮರೀಕರಣಗೊಂಡಾಗ ಏನಾಗಬಹುದು ಎಂಬ ಕೆಲವು ಸನ್ನಿವೇಶಗಳನ್ನು ಈಗ ನಾವು ಊಹಿಸೋಣ ತಂತು ಗೋಡೆಯಿಂದ ದೂರದಲ್ಲಿರುವಾಗ ಪ್ರಾರಂಭದಲ್ಲಿಯೇ ನೀವು ಒಂದು ನಿರ್ದಿಷ್ಟ ವೇಗವನ್ನು ಹೊಂದಬಹುದು ಮಾನೋಮರ್ r ron ವೇಗದಲ್ಲಿ ಸೇರಿಸಬಹುದು ಆದ್ದರಿಂದ ಈ ron ಪಾಲಿಮರೀಕರಣವು ಸಂಭವಿಸುವ ವೇಗವನ್ನು ಎರಡು ವಿಷಯಗಳಿಂದ ನಿರ್ದೇಶಿಸಲಾಗುತ್ತದೆ ನೀವು ron ಗಾಗಿ ಅಭಿವ್ಯಕ್ತಿಯನ್ನು k0 ಎಂದು ಬರೆಯಬಹುದು ಇದು ಜಿ ಆಕ್ಟಿನ್ ಸಾಂದ್ರತೆಯ ಆಂತರಿಕ ಪಾಲಿಮರೀಕರಣದ ವೇಗವಾಗಿರುತ್ತದೆ ತಂತು ಗೋಡೆಯಿಂದ ದೂರದಲ್ಲಿರುವಾಗ ನೀವು ಮೊನೊಮರ್ ಅನ್ನು ಸೇರಿಸುವ ವೇಗ ಇದು ಆದಾಗ್ಯೂ ನಂತರದ ಪಾಲಿಮರೀಕರಣದ ಪರಿಣಾಮವಾಗಿ ತಂತು ಗೋಡೆಗೆ ಸ್ಪರ್ಶಿಸಲಿರುವ ಪರಿಸ್ಥಿತಿಯನ್ನು ನಾವು ಊಹಿಸೋಣ ಈ ಸಂದರ್ಭದಲ್ಲಿ ಏನಾಗಬಹುದು ಎಂದರೆ ನೀವು ಎಫ್ ಬಲವನ್ನು ಹೊಂದಿದ್ದೀರಿ ಅದು ಗೋಡೆಗೆ ತಳ್ಳುತ್ತದೆ ಇದು ಈ ಅಭಿವ್ಯಕ್ತಿ k0C ಅನ್ನು ಮಾರ್ಪಡಿಸುತ್ತದೆ ಮತ್ತು ಸಾಮಾನ್ಯವಾಗಿ ಏನು ಮಾಡಲಾಗುತ್ತದೆ ಡಿ ಎಂಬುದು ಒಂದೇ ರೀತಿಯ ಮಾನೋಮರ್ ಉದ್ದ ಮತ್ತು ಪವರ್ ಮೈನಸ್ f ಗೆ e ಘಾತೀಯ ಅವಲಂಬನೆ KBT ಯಿಂದ ಎಂದು ಊಹಿಸಿಕೊಳ್ಳೋಣ ಆದ್ದರಿಂದ KBT ಯು ಶಕ್ತಿಯ ಘಟಕಗಳನ್ನು ಹೊಂದಿದೆ ಎಫ್ ಎಂಬುದು ಶಕ್ತಿ ಡೆಲ್ಟಾ ಎಂದರೆ ಆ ಸಮಯದಲ್ಲಿ ನೀವು ಮಾನೋಮರ್ ಅನ್ನು ಸೇರಿಸಬೇಕಾದರೆ ಗೋಡೆಯನ್ನು ಚಲಿಸಬೇಕಾದ ದೂರ ನಾನು ಡಿ ನಡುವೆ ವ್ಯತ್ಯಾಸವನ್ನು ಮಾಡಿ ತೋರಿಸಿದರೆ ಅದು ಮೊನೊಮರ್ ಉದ್ದ ಮತ್ತು ಡೆಲ್ಟಾ ಆಗಿರುತ್ತದೆ ಆದ್ದರಿಂದ ನೇರ ತಂತುಗಳ ಸಂದರ್ಭದಲ್ಲಿ ಹೊಸ ಮೊನೊಮರ್ ಅನ್ನು ಸೇರಿಸಬೇಕಾದರೆ ಡೆಲ್ಟಾ ವು ಡಿ ಗೆ ಸಮನವಾಗಿರಬೇಕು ಹೇಗಾದರೂ ನೀವು ಈ ರೀತಿಯ ಜಿಯೋಮೆಟ್ರಿ ಹೊಂದಿದ್ದರೆ ಇದು ಇಲ್ಲಿ ಗೋಡೆ ಮತ್ತು ನಾನು ಇಲ್ಲಿ ಮೊನೊಮರ್ ಅನ್ನು ಸೇರಿಸಿದ್ದೇನೆ ಇದು ಡಿ ಮತ್ತು ಆ ಸಂದರ್ಭದಲ್ಲಿ ಡೆಲ್ಟಾ d cosθ ಆಗಿದೆ ಆದ್ದರಿಂದ θ ಎಪ್ಪತ್ತು ಡಿಗ್ರಿ ಆಗಿರುತ್ತದೆ ಏಕೆಂದರೆ ಹೊಸ ತಂತು ಎಪ್ಪತ್ತು ಡಿಗ್ರಿ ಕೋನದಲ್ಲಿ ಸೇರಿಸಲ್ಪಡುತ್ತದೆ ಡೆಲ್ಟಾ ವಿಭಿನ್ನವಾಗಿರಬಹುದು ಆದರೆ ಅದು ಏನು ಹೇಳುತ್ತದೆ ಎಂದರೆ ನೀವು ಕ್ರಿಯಾತ್ಮಕ ಅವಲಂಬನೆಯನ್ನು ನೋಡಿದರೆ ಗೋಡೆಯನ್ನು ನಿರ್ಬಂಧಿಸುವ ಅಪಾರ ಪ್ರಮಾಣದ ಬಲವಿದ್ದರೆ ಸೇರ್ಪಡೆಯ ವೇಗವು ಶೂನ್ಯ ಇ ಗೆ ಪವರ್ ಮೈನಸ್ ಎಫ್ ಡೆಲ್ಟಾ ಕ್ಕೆ ಹತ್ತಿರದಲ್ಲಿದೆ ಆದರೆ ಎಫ್ ಚಿಕ್ಕದಾಗಿದ್ದರೆ ಬಹುಶಃ ಆ ಗೋಡೆಯನ್ನು ಹಿಂದಕ್ಕೆ ತಳ್ಳಬಹುದು ಅದೇ ರೀತಿ ಕವಲೊಡೆಯುವಿಕೆಯ ವೇಗಕ್ಕೂ ನೀವು ಅದೇ ರೀತಿ ಕಾರ್ಯವನ್ನು ಮಾಡಬಹುದು ನಿರ್ದಿಷ್ಟ ತಂತುಗಾಗಿ ನೀವು ಮೂರು ಘಟನೆಗಳನ್ನು ಹೊಂದಬಹುದು ಎನ್ ತಂತುಗಳಿದ್ದರೆ ಪ್ರತಿ ತಂತು ಪಾಲಿಮರೀಕರಣಗೊಳ್ಳಬಹುದು ಎಷ್ಟು ಸಾಧ್ಯತೆಗಳಿರಬಹುದು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ತಂತುಗೂ ಎನ್ ಸಾಧ್ಯತೆಗಳಿವೆ ಪ್ರತಿಯೊಂದು ತಂತು ಡಿಪಾಲಿಮರೀಕರಣಗೊಳ್ಳಬಹುದು ಮತ್ತೆ ಎನ್ ಸಾಧ್ಯತೆಗಳಿವೆ ಮತ್ತು ಪ್ರತಿ ತಂತು ಕವಲೊಡೆಯಬಹುದು ಆದ್ದರಿಂದ ಇಲ್ಲಿ ಅದು ಅಗತ್ಯವಾಗಿ ಎನ್ ಸಾಧ್ಯತೆಗಳಲ್ಲ ಆದರೆ ಜೆ ಸಾಧ್ಯತೆಗಳು ಆಗಿರುತ್ತದೆ ಅಲ್ಲಿ ಜೆ ಎಂಬುದು ಯಾವಾಗಲೂ ಪೂರೈಸುವ ಒಂದು ನಿರ್ಬಂಧವಾಗಿದೆ ಜೆ ಎನ್ ಗೆ ಕಡಿಮೆ ಸಮನವಾಗಿರುತ್ತದೆ ಏಕೆಂದರೆ ಎರಡು ಕವಲೊಡೆಯುವ ಬಿಂದುಗಳ ನಡುವಿನ ಕನಿಷ್ಠ ಅಂತರವು ಡಿಬಿಆರ್ ಗಿಂತ ಹೆಚ್ಚಿರಬೇಕು ಎಂಬ ನಿರ್ಬಂಧವನ್ನು ನಾವು ಹೊಂದಿದ್ದೇವೆ ನೀವು ಕೆಲವು ಆಂತರಿಕವಾಗಿ ಹಾದುಹೋಗುವ ವೇಗವನ್ನು ಹೊಂದಿದ್ದೀರಿ ಆದರೆ ಅದು ದೂರವನ್ನು ಹೊಂದಿದ ನಂತರ ಮಾತ್ರ ಗೊತ್ತಾಗುತ್ತದೆ ಆದ್ದರಿಂದ ಯಾವುದೇ ಸಮಯದಲ್ಲಿ ಒಟ್ಟು 2n j ಘಟನೆಗಳು ಸಾಧ್ಯ ಮಾಂಟೆ ಕಾರ್ಲೊ ದಲ್ಲಿ ನೀವು ಏನು ಮಾಡುತ್ತೀರಿ ಎಂಬುದು ಯಾವುದೇ ಸಮಯದಲ್ಲಿ ನೀವು ಈವೆಂಟ್ ಗಳಲ್ಲಿ ಒಂದನ್ನು ಮಾತ್ರ ಪ್ರಚೋದಿಸುವುದು ಯಾವುದೇ ಸಮಯದಲ್ಲಿ ನೀವು ಪಾಲಿಮರೀಕರಣ ಈವೆಂಟ್ ಡಿಪಾಲಿಮರೈಸೇಶನ್ ಈವೆಂಟ್ ಅಥವಾ ಬ್ರಾಂಚಿಂಗ್ ಈವೆಂಟ್ ಅನ್ನು ಹೊಂದಬಹುದು ಆದ್ದರಿಂದ ಸಂಭವನೀಯತೆ ಏನು ಎಂದು ಎನ್ ತಂತುಗಳಿದ್ದರೆ ನೀವು ಕಂಡುಹಿಡಿಯಬಹುದು ನಂತರ ನಿಮಗೆ ಪಾಲಿಮರೀಕರಣದ ನಿವ್ವಳ ವೇಗ ತಿಳಿಯುತ್ತದೆ ನಿವ್ವಳ ಪಾಲಿಮರೀಕರಣ ವೇಗವು ಎಲ್ಲಾ ತಂತುಗಳಿಗೆ ron ನ ಸಂಕಲನಕ್ಕೆ ಸಮಾನವಾಗಿರುತ್ತದೆ ಅಂತೆಯೇ ನೀವು ನಿವ್ವಳ ಡಿಪಾಲಿಮರೀಕರಣ ವೇಗವನ್ನು ಕಾಣಬಹುದು ಸಾಮಾನ್ಯವಾಗಿ ಈ ಸಿಮ್ಯುಲೇಶನ್ ನಲ್ಲಿ ಡಿಪಾಲಿಮರೀಕರಣ ವೇಗ ಸ್ಥಿರವಾಗಿರುತ್ತದೆ ಮತ್ತು ನೀವು ಕವಲೊಡೆಯುವ ವೇಗವನ್ನೂ ಸಹ ಹೊಂದಬಹುದು ಮೂಲಭೂತವಾಗಿ ನೀವು ಪ್ರತಿ ಘಟನೆಯ ಸಂಭವನೀಯತೆ ಏನು ಎಂದು ಕಂಡುಹಿಡಿಯಬಹುದು ಇದು km m 1 ರಿಂದ 2n j ಗೆ ಸಮಾನವಾಗಿರುತ್ತದೆ ಈ ಘಟನೆಗಳ ಸಂಭವನೀಯತೆಯನ್ನು ನೀವು ಮೂಲಭೂತವಾಗಿ ಕಂಡುಹಿಡಿಯಬಹುದು ಮತ್ತು ನಂತರ ಇಲ್ಲಿಂದ ನೀವು ಅದನ್ನು ಪ್ರಚೋದಿಸುವ ಡೆಲ್ಟಾ ಟಿ ಅನ್ನು ಕಂಡುಹಿಡಿಯಬಹುದು ಮತ್ತು ಇದನ್ನು ಶೂನ್ಯ ಮತ್ತು ಒಂದರ ನಡುವೆ ಏಕರೂಪದ ರಾಂಡಮ್ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾನು ಇಂದು ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸುತ್ತೀನಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಚರ್ಚೆಯನ್ನು ಮುಂದುವರೆಸೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು